ಶುಭೋದಯ ಸ್ನೇಹಿತರೆ ನಾವು ಸಹಜವಾದ ವಿಧಾನದಿಂದ WS ಕಂಡುಹಿಡಿಯುವುದನ್ನು ತಿಳಿದುಕೊಂಡಿದ್ದೇವೆ ನಮ್ಮ ಕೊನೆಯ ಗುರಿ ಏನಾಗಿತ್ತು ನೋಡಿ ನಾವು ಈಗಾಗಲೇ W0 ಕಂಡುಹಿಡಿದಿದ್ದೇವೆ ಮಿಷನ್ ಅವಶ್ಯಕತೆಗಳನ್ನು ಪೂರ್ಣಗೊಳಿಸುವ ಮೂಲಕ ಇಂಧನದ ಬಳಕೆಯಲ್ಲಿ ಅವಶ್ಯಕವಾದ ಅಂತಹ ಕಾಳಜಿಯನ್ನು ತೆಗೆದುಕೊಂಡು W0 ಹೇಗೆ ಕಂಡುಹಿಡಿಯಬೇಕು ನಮಗೆ ತಿಳಿದಿದೆ ಹೀಗಾಗಿನಾನು ಒಂದು WS ಮೌಲ್ಯವನ್ನು ಆಯ್ಕೆ ಮಾಡುವುದಾದರೆ W0S ಮೌಲ್ಯವು ನನಗೆ A ಸ್ಟಾರ್ ಎಂದು ತಿಳಿದಿದೆ ಅದು 100 kgm2 ಆಗಿರಲಿ ಮತ್ತು ನನಗೆ W0 ಮೌಲ್ಯ ಮುಂಚಿತವಾಗಿ ತಿಳಿದಿರುವುದರಿಂದ ನನಗೆ S ಮೌಲ್ಯವು ಸಿಗುತ್ತದೆ ಹೀಗಾಗಿ ಒಮ್ಮೆ ನನಗೆ ರೆಕ್ಕೆಯ ಪ್ರದೇಶ S ಮೌಲ್ಯವು ದೊರಕಿದ ಮೇಲೆ ನಾನು ಪ್ರದೇಶವನ್ನು ಗುರುತಿಸಿಕೊಳ್ಳಬೇಕು ಕೆಲವು ಅಸ್ಪೆಕ್ಟ್ ರೇಶಿಯೋ ಸಂಖ್ಯೆಯನ್ನು ಊಹೆ ಮಾಡಬೇಕು ಹೀಗಾಗಿ ನಾವು ಅಸ್ಪೆಕ್ಟ್ ರೇಶಿಯೋ ಮೌಲ್ಯವನ್ನು 8 ಎಂದು ತೆಗೆದುಕೊಂಡರೆ ಅಂದರೆ ರೆಕ್ಕೆಯ ಪ್ರದೇಶವು ನನಗೆ 10 m2 ದೊರಕುತ್ತದೆ ಎಂದುಕೊಳ್ಳೋಣ ಕೇವಲ ಸಂಖ್ಯೆ ಮಾತ್ರ ಆಗ b ಸ್ಕ್ವೇರ್ ಅನುಪಾತ ರೆಕ್ಕೆಯ ಪ್ರದೇಶವು 8ಕ್ಕೆ ಸಮವಾಗಿರುತ್ತದೆ ಹೀಗಾಗಿ b8SW ಅಥವಾ ನಾನು ಏನು ಬರೆಯಬಹುದು ಎಂದರೆ ಇಲ್ಲಿ SW ಸ್ಪಷ್ಟವಾಗಿ ಬರೆಯಬಹುದು ಹಾಗಾದರೆ ಇಲ್ಲಿಂದ ನನಗೆ ಸ್ಪ್ಯಾನ್ ಮೌಲ್ಯವು ಸಿಗುತ್ತದೆ ಒಮ್ಮೆ ನನಗೆ ಸ್ಪ್ಯಾನ್ ಮೌಲ್ಯ ತಿಳಿದಮೇಲೆ b ಇಂಟು c ರೆಕ್ಕೆಯ ಪ್ರದೇಶವನ್ನು ನೀಡುತ್ತದೆ ಎಂದು ನನಗೆ ತಿಳಿದಿದೆ ಈಗ ನನಗೆ ಖಾರ್ಡ್ ಮೌಲ್ಯವು ಸಿಗುತ್ತದೆ ಈ ರೀತಿ ನನಗೆ ಮಾಹಿತಿಯು ದೊರಕುತ್ತದೆ ಖಾರ್ಡ್ ಇಲ್ಲಿ ಏನಾಗುತ್ತದೆ ಈ ಸಂಖ್ಯೆಗಳನ್ನು ನಾನು ಉಪಯೋಗಿಸಿಕೊಂಡರೆ ನನಗೆ ಏನು ಸಿಗಬಹುದು ಎಂದರೆ b81080 ಅದರ ಮೌಲ್ಯವು ಸರಿಸುಮಾರು 9 ಮೀಟರ್ ಆಗುತ್ತದೆ ಸ್ಪ್ಯಾನ್ ಮೌಲ್ಯವು 9 ಮೀಟರ್ ಮತ್ತು c10 c1091 1 1 2 ಹೀಗಾಗಿ ಇದು ನನ್ನ ಸಹಜವಾದಂತಹ ಸಂಯೋಜನೆಯು ಆಗಿರುತ್ತದೆ ನೀವು ಯಾವಾಗಲೂ ಇದನ್ನು ಆಯತಾಕಾರದ ರೆಕ್ಕೆಯ ಅಸ್ಪೆಕ್ಟ್ ರೇಶಿಯೋಗೆ ಹೋಲಿಸಿ ನೋಡಬಹುದು bc ಮೌಲ್ಯವು 8 ಆಗಿರುತ್ತದೆ cb8981 1 ಈ ರೀತಿಯಾಗಿರುತ್ತದೆ ಈಗ ಸ್ಪ್ಯಾನ್ ಮತ್ತು ನಿರ್ದಿಷ್ಟವಾದ ಪ್ರದೇಶವನ್ನು ಹೊಂದಿರುವಂತಹ ಅಂದರೆ 10 m2 ರೆಕ್ಕೆಯ ಖಾರ್ಡ್ ಬಗ್ಗೆ ನಿಮಗೆ ತಿಳಿದಿರುತ್ತದೆ ಇಲ್ಲಿ ಎರಡು ಪ್ರಮುಖವಾದಂತಹ ಅಂಶಗಳು ಇರುತ್ತವೆ ಆ ಪ್ರಮುಖವಾದಂತಹ ಅಂಶಗಳು ಯಾವುವು ನನಗೆ ರೆಕ್ಕೆಯ ಪ್ರದೇಶವು ತಿಳಿದಿದೆ ಅಂದರೆ ಅದು SW ಮತ್ತು ಈ ಕ್ಷಣದಲ್ಲಿ ಅದರ ಮೌಲ್ಯವನ್ನು 10 m2 ಎಂದು ತೆಗೆದುಕೊಂಡಿದ್ದೇನೆ b ಮೌಲ್ಯವು 9 m ಎಂದು c ಮೌಲ್ಯವು 1 15 m ಎಂದು ತೆಗೆದುಕೊಂಡಿದ್ದೇನೆ ಹೀಗಾಗಿ ಎರಡು ಬೇರೆ ಅಂಶಗಳು ಯಾವುವುನನ್ನ ರೀತಿಯು ಹೇಗೆ ಕಾಣಿಸಬೇಕು ಅಂದರೆ ರೆಕ್ಕೆಯ ಟೆಪರ್ ರೇಶಿಯೋ ಎಷ್ಟು ಇರಬೇಕು ಈ ರೀತಿ ಕೆಳಗಿನ ರೆಕ್ಕೆಯು ಇದ್ದಾಗ ಆಗಿರುತ್ತದೆ ಸಾಮಾನ್ಯವಾಗಿ ನಿಮಗೆ ತಿಳಿದಿರುವ ಹಾಗೆ ಟೆಪರ್ ರೇಶಿಯೋ Ct ಅಂದರೆ CtCr ಮೌಲ್ಯವು 0 45ದಿಂದ 0 5 ಆಗಿರುತ್ತದೆ ಈ ರೀತಿಯಲ್ಲಿ ಇದ್ದರೆ ವಾಸ್ತವಿಕವಾಗಿ ನಾನು ಅಂಡಾಕಾರದ ಲಿಫ್ಟ್ ವಿತರಣೆಯನ್ನು ಸಮೀಪಿಸುತ್ತಿದೆ ಇದರಿಂದ ಇಂಡಿಯೂಸ್ ಡ್ರ್ಯಾಗ್ ಕಡಿಮೆಯಾಗುತ್ತದೆ ಆಗ ನಿಮಗೆ ಏರ್ ಫಾಯ್ಲ್ದಿಂದ ಸಮಸ್ಯೆಯು ಮೂಡುತ್ತದೆ ನಿಮಗೆ ಈ ರೀತಿಯ ಏರ್ ಫಾಯ್ಲ್ ಇಟ್ಟುಕೊಳ್ಳಲು ಇಷ್ಟವಾಗಬಹುದು ಮತ್ತು ಇಲ್ಲಿ ವ್ಯತ್ಯಾಸವು ಏನೆಂದರೆ ನಿಮಗೆ ತಿಳಿದಿರುವ ಹಾಗೆ ಎಳಿರೋನ ಹಿಂದಿದೆ ನಿಮಗೆ ಈ ಎಳಿರೋನ ಪ್ರದೇಶ ಅಥವಾ ರೆಕ್ಕೆ ಪ್ರದೇಶವು ಎಚ್ಚರಿಕೆ ಇಲ್ಲದೆ ಸ್ಟಾಲ್ ಆಗಲೂ ಇಷ್ಟವಿಲ್ಲ ಅಥವಾ ಪರೋಕ್ಷವಾಗಿ ಹೇಳುವುದಾದರೆ ಈ ಭಾಗ ಕ್ಕಿಂತ ಮುಂಚೆ ಈ ಭಾಗವು ಸ್ಟಾಲ್ ಆಗಲು ಆಸೆಯಿರುವುದಿಲ್ಲ ಹೀಗಾಗಿ ಅವುಗಳಿಗೆ ಅನುಗುಣವಾಗಿ ಬೇರೆ tc ಬೇರೆ ಕ್ಯಾಮ್ಬರ್ ಅಥವಾ ಕೆಲವೊಮ್ಮೆ ಆಕಾರದಲ್ಲಿ ಅಂದರೆ ತುದಿಯಲ್ಲಿ ತಿರುವು ಕೂಡ ನೀವು ನೀಡಿ ಉಪಯೋಗಿಸುತ್ತೀರಾ ನಾನು ಸ್ವಲ್ಪ ಪ್ರಮಾಣದ ಋಣಾತ್ಮಕ ಕೋನವನ್ನು ನೀಡಬಹುದು ಹಾಗಾದರೆ ಅದು ನಿರ್ದಿಷ್ಟವಾದ ಕೋನಕ್ಕೆ ಆಗಿರುತ್ತದೆ ಈ ಭಾಗವು ಸ್ಟಾಲ್ ಆದಾಗ ಭಾಗವು ಸ್ಟಾಲ್ ಆಗುವುದಿಲ್ಲ ಇದರಿಂದ ಎಳಿರೋನ ಕಾರ್ಯಕ್ಷಮತೆಯನ್ನು ಹೊಂದಿರುತ್ತದೆ ಆದ್ದರಿಂದ ಇವೆಲ್ಲ ಮಾಹಿತಿಗಳು ಪ್ರಥಮವಾಗಿ ಅವಶ್ಯಕವಾಗಿರುತ್ತದೆ ನಾವು ಸ್ಪ್ಯಾನ್ ಮತ್ತು ಖಾರ್ಡ್ ಬಗ್ಗೆ ಮಾತನಾಡುತ್ತಿದ್ದೇವೆ ಇಲ್ಲಿ ಟೆಪರ್ ರೇಶಿಯೋ ಎಂದು ಹೇಳಿದಾಗ ಪ್ರಶ್ನೆಯೂ ಮೂಡುತ್ತದೆ ಏನೆಂದರೆ ಇದರಲ್ಲಿ ಖಾರ್ಡ್ ಯಾವುದು ನಾನು ತೆಗೆದುಕೊಳ್ಳಬೇಕು ಏಕೆಂದರೆ ಖಾರ್ಡ್ ಸ್ಪ್ಯಾನ್ ಉದ್ದಕ್ಕೂ ಬದಲಾಗುತ್ತಿದೆ ಹೀಗಾಗಿ ಪುನಃ ಇಂತಹ ಸ್ಥಿತಿಗಳಲ್ಲಿ ನಾವು ಒಂದು ಪರಿಕಲ್ಪನೆಯನ್ನು ತೆಗೆದುಕೊಳ್ಳಬೇಕು ಅದು ಮೀನ್ ಏರೋಡೈನಮಿಕ್ ಖಾರ್ಡ್ ಆಗಿರುತ್ತದೆ ಇಂದಿನ ಉಪನ್ಯಾಸಗಳಲ್ಲಿ ನಾವು ಇದನ್ನು ಚರ್ಚಿಸಿದ್ದೇವೆ ಆದರೆ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಪುನರಾವರ್ತನೆ ಮಾಡಿ ನೀವು ತಿಳಿದುಕೊಳ್ಳುವಂತಹ ರೀತಿಯಲ್ಲಿ ಒಂದು ಲೆಕ್ಕಾಚಾರವನ್ನು ಮಾಡಬೇಕು ಹಾಗಾದರೆ ಇದು ಒಂದು ಅಸ್ಪೆಕ್ಟ್ ರೇಶಿಯೋ ಆಗುತ್ತದೆ ಎರಡನೇ ವಿಷಯವೆಂದರೆ ರೆಕ್ಕೆಯು ವಿಮಾನದ ಉಪವ್ಯವಸ್ಥೆ ಎಂದು ತಿಳಿದಮೇಲೆ ಪ್ರಮುಖವಾದಂತಹ ಉಪವ್ಯವಸ್ಥೆ ಆದರೆ ಅದರ ಪ್ರಾರ್ಥಮಿಕ ಕಾರ್ಯವು ಲಿಫ್ಟ್ ಉತ್ಪತ್ತಿ ಮಾಡುವುದು ಆಗಿರುತ್ತದೆ ಹೀಗಾಗಿ ನಾನು ಈಗ ಫ್ಯೂಸೆಲಾಜ್ ಮತ್ತು ಕಾಕ್ಪಿಟ್ ಚಿತ್ರ ಬಿಡಿಸಿದರೆ ರೆಕ್ಕೆಯನ್ನು ಎಲ್ಲಿ ಸೇರಿಸಬೇಕು ಎಂಬುದು ಒಂದು ಪ್ರಶ್ನೆಯಾಗಿದೆ ಎಂದರೆ ಯಾವುದಕ್ಕೆ ಸಂಬಂಧಿಸಿದೆ ಎಂದು ಅಂದರೆ ವಿಮಾನದ ಗುರುತ್ವಾಕರ್ಷಣ ಕೇಂದ್ರಕ್ಕೆ ಸಂಬಂಧಿಸಿದೆ ಇದು ಬಹಳಷ್ಟು ಮುಖ್ಯವಾಗಿರುತ್ತದೆ ಎಲ್ಲಿ ಮತ್ತು ಹೇಗೆ ರೆಕ್ಕೆಯನ್ನು ಸ್ಥಾಪಿಸಬೇಕು ಎಂಬುವುದು ಆದರೆ ರೆಕ್ಕೆಯನ್ನು ಸೇರಿಸಲು ಅವಶ್ಯಕತೆಗಳು ಯಾವುವು ಇದು ನನಗೆ ತಿಳಿದಿದ್ದರೆ ಇದು ಸರಳವಾಗಿರುತ್ತದೆ ನಮ್ಮ ಹಿಂದಿನ ಉಪನ್ಯಾಸಗಳಲ್ಲಿ ಮಾಡಿದ್ದೇವೆ ಹೀಗೆ ಈ ಅಂಶವನ್ನು ನಾವು ಪುನರಾವರ್ತಿಸುತ್ತಿದೆ ಇದರಿಂದ ತ್ವರಿತದಲ್ಲಿ ನೀವು ಏನು ಮಾಡಬೇಕು ಮತ್ತು ರೆಕ್ಕೆಯನ್ನು ಹೇಗೆ ಸ್ಥಾಪಿಸಬೇಕು ಎಂಬುದು ನಿಮಗೆ ತಿಳಿದುಬರುತ್ತದೆ ಮತ್ತು ನಾನು ಈಗ ಏನು ಮಾತನಾಡುತ್ತೇನೆ ಎಂಬುದು ನೀವು ಊಹಿಸಬಹುದು ಎಂದು ನನಗೆ ತಿಳಿದಿದೆ ನಾವು ಮಾತನಾಡುತ್ತಿರುವುದು ಸ್ಥಿರತೆಯ ಬಗ್ಗೆ ಏಕೆಂದರೆ ಟೇಕಾಫ್ ಕ್ರೂಜ್ ಕ್ಲೈಮ್ ಡಿಸೆಂಟ್ ಲೊಯ್ಟ್ಟೆರ್ ಯಾವುದೇ ಮಿಷನ್ ನೀವು ಹೇಳಿದರು ಅದರದೇ ಆದಂತಹ ಊಹೆ ಆಗಿರುತ್ತದೆ ಏನೆಂದರೆ ಕಡಿಮೆ ವೇಗದ ವಿಮಾನವು ಸ್ಥಿರ ರೂಪದಲ್ಲಿ ಮತ್ತು ಡೈನಮಿಕ್ ರೂಪದಲ್ಲಿ ಸ್ಥಿರತೆಯನ್ನು ಹೊಂದಿರುತ್ತದೆ ಹೀಗಾಗಿ ನಾನು ಸ್ಥಿರತೆಯ ಬಗ್ಗೆ ಮಾತನಾಡಬೇಕು ಎಂದುಕೊಂಡಿದ್ದೇನೆ ಹಾಗೂ ನಾವು ಸ್ಥಿರತೆಯ ಬಗ್ಗೆ ಯಾವಾಗ ಚರ್ಚಿಸಿದ್ದೆವು ಎಂದು ನೀವು ನೆನಪಿಸಿಕೊಂಡರೆ ನಾವು ಸ್ಥಿರವಾದ ಸ್ಥಿರತೆ ಎಂದು ವ್ಯಾಖ್ಯಾನಿಸಿದ್ದೇವೆ ಮತ್ತು ಸ್ಥಿರವಾದ ಸ್ಥಿರತೆಯನ್ನು ಹೇಗೆ ವ್ಯಾಖ್ಯಾನಿಸಬಹುದು ಎಂದರೆ ಒಂದು ವಸ್ತು ತನ್ನ ಸಮತೋಲನದ ಸ್ಥಾನದಿಂದ ಅಲುಗಾಡಿಸಿದಾಗ ಆಗುವ ಆರಂಭಿಕ ಪ್ರವೃತ್ತಿ ಸಮತೋಲನದ ಸ್ಥಿತಿಯಿಂದ ಬದಲಾಯಿಸಿದಾಗ ಆಗುವಂತಹ ಪ್ರವೃತ್ತಿ ಇದಾಗಿದೆ ನಾನು ಏನು ಹೇಳಲು ಇಚ್ಚಿಸುತ್ತೇನೆ ಎಂದರೆ ಆ ವಸ್ತು ಪುನಹ ತನ್ನ ಸಮತೋಲನದ ಸ್ಥಾನವನ್ನು ಪಡೆಯುತ್ತಿದೆ ಒಮ್ಮೆ ಅದನ್ನು ಸಮತೋಲನದ ಸ್ಥಿತಿಯಿಂದ ಕದಡಿದ ಮೇಲೆ ಅಂದರೆ ಇದನ್ನು ಹೇಳಲು ನಾನು ಪ್ರಯತ್ನಿಸಿದರೆ ಅಂದರೆ ನಾನು ಒಂದು ಸ್ಪ್ರಿಂಗ್ ಮತ್ತು ತೂಕದ ವಸ್ತುವನ್ನು ತೆಗೆದುಕೊಂಡರೆ ಇದು ಸಮತೋಲನವಾದರೆ ಮತ್ತು ನಾನು ಇದನ್ನು ಸಮತೋಲನ ಸ್ಥಿತಿಯಿಂದ ಅಲುಗಾಡಿಸಿದಾಗ ನಾನು ಹೇಳುತ್ತಿರುವುದು ಇಲ್ಲಿ ಆಗ ನೀವು ನೋಡಬಹುದು ಕ್ಷಣಮಾತ್ರದಲ್ಲಿ ಸ್ಪ್ರಿಂಗ್ ಬಲವು ಬೀಳುತ್ತದೆ ಮತ್ತು ಅದನ್ನು ಪುನಹ ಸಮತೋಲನ ಸ್ಥಿತಿಗೆ ತರುತ್ತದೆ ಸಮತೋಲನ ಸ್ಥಿತಿಗೆ ತರುವುದು ಅದರ ಪ್ರಾರ್ಥಮಿಕ ಉದ್ದೇಶವಾಗಿರುತ್ತದೆ ಹೀಗಾಗಿ ಪ್ರಾರ್ಥಮಿಕ ಉದ್ದೇಶವು ಪೂರ್ಣವಾದ ಮೇಲೆ ಅದನ್ನು ಸ್ಥಿರವಾದ ಸ್ಥಿರತೆ ಎನ್ನುತ್ತಾರೆ ಒಂದು ವಿಮಾನದಲ್ಲಿ ಈ ರೀತಿ ರೆಕ್ಕೆಯಲ್ಲಿಯೂ ಕೂಡ ನೋಡಲು ಪ್ರಯತ್ನಿಸುತ್ತೇನೆ ಮತ್ತು ನಾವು ಯಾವ ಉದಾಹರಣೆಯನ್ನು ನೀಡಿದ್ದೇವೆ ಅದು ಒಂದು ರೆಕ್ಕೆ ಮತ್ತು ಅವಶ್ಯಕ ಸ್ಪ್ರಿಂಗ್ ಆಗಿರುತ್ತದೆ ಹೀಗಾಗಿ ಇದು ಸಮತೋಲನ ಸ್ಥಿತಿಯು ಆದರೆ ಇದನ್ನು ಸಮತೋಲನ ಸ್ಥಿತಿಯಿಂದ ಅಲುಗಾಡಿಸಿದಾಗ ಅದು ಪುನಹ ಸಮತೋಲನ ಸ್ಥಿತಿಗೆ ಬರುತ್ತದೆ ಹೀಗಾಗಿ ಅದು ಸ್ಥಿರವಾದ ಸ್ಥಿರತೆ ಆಗುತ್ತದೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದುದು ಎಂದರೆ ನಿಮಗೆ ಸ್ಥಿರವಾದ ಸ್ಥಿರತೆ ವಿಮಾನದಲ್ಲಿ ಬೇಕಾದರೆ ನಿಮಗೆ ಕೆಲವೊಂದು ವಸ್ತು ಏರೋಡೈನಮಿಕ್ ರೂಪದಲ್ಲಿ ಬೇಕಾಗುತ್ತವೆ ಅವೆಲ್ಲವೂ ಸ್ಪ್ರಿಂಗ್ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ಅಂದರೆ ಸಮತೋಲನ ಸ್ಥಿತಿಯಿಂದ ಆಂಗಲ್ ಆಫ್ ಅಟ್ಯಾಕ್ ಬದಲಾದಾಗ ವಿಮಾನ ತನ್ನಷ್ಟಕ್ಕೆ ನೋಸ್ ಕೆಳಗೆ ಮಾಡಬೇಕು ಮತ್ತು ನಾನು ಪಿಚ್ಚಿಂಗ್ ಮೂಮೆಂಟ್ ಬಳಸುತ್ತಿರುವುದರಿಂದ ಪಿಚ್ಚಿಂಗ್ ಮೂಮೆಂಟ್ ಎಂದರೆ ನಾನು ಒಂದು ವಿಮಾನವನ್ನು ಚಿತ್ರಿಸಿದಾಗ ಇದು ಕೇವಲ ಪುನರಾವರ್ತನೆ ಇದು x ಅಕ್ಷರೇಖೆಇದು y ಅಕ್ಷರೇಖೆ ಇದು z ಅಕ್ಷರೇಖೆ ಹೀಗಾಗಿ ಪಿಚ್ಚಿಂಗ್ ಮೂಮೆಂಟ್ y ಅಕ್ಷರೇಖೆಯಲ್ಲಿ ಕೋನೀಯ ಚಲನ ಆಗಿರುತ್ತದೆ ಇದು ಮತ್ತು ಸಾಂಪ್ರದಾಯಿಕವಾಗಿ ನೋಸ್ ಮೇಲೆ ಎಂದರೆ ಧನಾತ್ಮಕ ಮತ್ತು ನೋಸ್ ಕೆಳಗೆ ಎಂದರೆ ಋಣಾತ್ಮಕ ಎಂದು ತಿಳಿದುಕೊಂಡಿದ್ದೇವೆ ನಾವು ಪಿಚ್ಚಿಂಗ್ ಮೂಮೆಂಟ್ ಗುಣಾಂಕವನ್ನು ತಿಳಿದುಕೊಂಡಿದ್ದೇವೆ ಅದು Cm ಆಗಿರುತ್ತದೆ ಅದು ಡೈನಮಿಕ್ ಒತ್ತಡ ಅಂದರೆ ಗಾಳಿಯ ಡೈನಮಿಕ್ ಒತ್ತಡದ ಜೊತೆಗೆ ರೆಕ್ಕೆಯ ಪ್ರದೇಶ ಹಾಗೂ ವಿಮಾನದ ಮೀನ್ ಏರೋಡೈನಮಿಕ್ ಖಾರ್ಡ್ ಜೊತೆಗೆ ಆಯಾಮ ಇಲ್ಲದ ರೂಪದಲ್ಲಿ ಇರುತ್ತದೆ ಹೀಗಾಗಿ ಇದು ಸ್ಥಿರವಾದ ಸ್ಥಿರತೆಯ ಬಗ್ಗೆ ಆಗಿರುತ್ತದೆ ಮತ್ತು ಇದನ್ನು ನಾವು ಮೀಟರ್ ರೂಪದಲ್ಲಿ ಪರಿವರ್ತನೆ ಮಾಡಿದ್ದೇವೆ ಹಾಗೂ ಅಲ್ಲಿ ಏನು ತಿಳಿದುಕೊಂಡಿದ್ದೇವೆ ಎಂದರೆ ಈಗ ನಾನು Cm ಪಿಚ್ಚಿಂಗ್ ಮೂಮೆಂಟ್ ಗುಣಾಂಕ ಮತ್ತು 𝛼 ಗ್ರಾಫ್ ಹಾಕಿದರೆ ಮತ್ತು ಅಲ್ಲಿ ಬದಲಾವಣೆಗಳು ಈ ರೀತಿಯಲ್ಲಿದ್ದರೆ ಮತ್ತು ಒಂದು ಬದಲಾವಣೆ ಈ ರೀತಿಯಲ್ಲಿ ಇರಬಹುದು ಹೀಗಾಗಿ 1 2 3 ಮತ್ತು ಯಾವುದು ಸ್ಥಿರವಾದ ಸ್ಥಿರತೆಯನ್ನು ನೀಡುತ್ತದೆ ಎಂದು ಪ್ರಶ್ನಿಸಿದ್ದೇನೆ ಹೀಗಾಗಿ ಅದಕ್ಕಾಗಿ ನಾನು ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಇದನ್ನು ನಾವು ಹೇಗೆ ಪರಿಶೀಲನೆ ಮಾಡಿದ್ದೇವೆ ಎಂಬುವುದನ್ನು ಸಮತೋಲನ ಸ್ಥಿತಿಯಿಂದ ಬದಲಾಯಿಸಿರುವ ಅಂಶಗಳ ರೂಪದಲ್ಲಿ ಜ್ಞಾಪಿಸಿಕೊಳ್ಳಬೇಕು ಹೀಗಾಗಿ ನಾನು ಮೊದಲನೆಯದನ್ನು ತೆಗೆದುಕೊಂಡರೆ ಸಮತೋಲನವು ಮೂಮೆಂಟ್ ಇರುವ ಜಾಗದಲ್ಲಿ ಮತ್ತು ಬಲ 0 ಆಗಿರುತ್ತದೆ ಹೀಗಾಗಿ ಇದು ಒಂದು ಅಂಶವಾಗಿದೆ ಆದ್ದರಿಂದ ಸಮತೋಲನ ಸ್ಥಿತಿಯಿಂದ ನಾನು ಬದಲಾಯಿಸಿದರೆ ಇಲ್ಲಿಂದ ಹೇಳುವುದಾದರೆ ಆ ಬದಲಾವಣೆ ಅಲ್ಪ ಆಗಿರಲಿ ಆಗ ತಕ್ಷಣದಲ್ಲಿ ಋಣಾತ್ಮಕ ಪಿಚ್ಚಿಂಗ್ ಮೂಮೆಂಟ್ ನೀಡುತ್ತದೆ ಹಾಗಾದರೆ ಏನು ಆಗುತ್ತಿದೆ 𝛼 ಏನೆಂದರೆ ಒಂದು ಕೋನ ಆಗಿದೆ ಹೀಗಾಗಿ ಆಂಗಲ್ ಆಫ್ ಅಟ್ಯಾಕ್ ಹೆಚ್ಚಿಗೆ ಯಾಗಿದೆ ಇದರಿಂದ ಇದು ಕಡಿಮೆಯಾಗಿ ಈ ಮೌಲ್ಯಕ್ಕೆ ಬಂದಿದೆ 𝛼 ಮೌಲ್ಯವು 0 1 2 ಡಿಗ್ರಿ ಆಗಿರುವುದರಿಂದ ನೋಸ್ ಕೆಳಗೆ ಪಿಚ್ಚಿಂಗ್ ಮೂಮೆಂಟ್ ಅಂದರೆ ಋಣಾತ್ಮಕ ಪಿಚ್ಚಿಂಗ್ ಮೂಮೆಂಟ್ ಸೃಷ್ಟಿಯಾಗುತ್ತದೆ ಹೀಗಾಗಿ ಇದು ಈ ರೀತಿ ಆಗುತ್ತದೆ ವಿರುದ್ಧ ದಿಕ್ಕಿನಲ್ಲಿ ಕಡಿಮೆ ಮಾಡಿದಾಗ ಇದು ಧನಾತ್ಮಕ ಪಿಚ್ಚಿಂಗ್ ಮೂಮೆಂಟ್ ಆಗುತ್ತದೆ ಮತ್ತು ಸದಾ ಇದರಲ್ಲಿ ಸಮತೋಲನ ಸ್ಥಿತಿಗೆ ಮರಳಿ ಬರುವಂತಹ ಪ್ರವೃತ್ತಿ ಇರುತ್ತದೆ ಈ ರೀತಿ ಈ Cm ವಿರುದ್ಧ 𝛼 ಸೂಚಿಸುತ್ತದೆ ಎಂದರೆ ವಿಮಾನವು ಸ್ಥಿರವಾದ ಸ್ಥಿರತೆಯನ್ನು ಹೊಂದಿದೆ ಎಂದು ಗಣಿತಶಾಸ್ತ್ರದ ಪ್ರಕಾರ ಈ ಡೆಲ್ಟಾ Cm ಅನುಪಾತ ∆𝛼 ಮೌಲ್ಯವು 0 ಗಿಂತ ಕಡಿಮೆಯಾಗಿರಬೇಕು ಅಥವಾ ಇನ್ನೂ ಒಳ್ಳೆಯ ರೂಪದಲ್ಲಿ ಬರೆಯುವುದಾದರೆ Cm0 ಇದು ಸ್ಥಿರವಾದ ಸ್ಥಿರತೆಯ ಸ್ಥಿತಿ ಆಗಿರುತ್ತದೆ ಇದನ್ನು ನಾವು ಈ ಹಿಂದೆ ಚರ್ಚಿಸಿದ್ದೇವೆ ಎರಡನೇ ವ್ಯಾಖ್ಯೆಯು ಏನು ಇದೆ ಎರಡನೇ ವಾಕ್ಯ ಯು ಏನು ಹೇಳುತ್ತಿದೆ ಎಂದರೆ ಸಮತೋಲನ ಕೇಂದ್ರವು ಇಲ್ಲಿದೆ ಏಕೆಂದರೆ ಇಲ್ಲಿ Cm 0 ಆಗಿರುತ್ತದೆ ಇಲ್ಲಿ ಕೆಲವು ಕಾರಣಗಳಿಂದ 𝛼 ಸಮತೋಲನ ಸ್ಥಿತಿಯಿಂದ ಹೆಚ್ಚಿಗೆ ಯಾಗಿದೆ ಋಣಾತ್ಮಕ ಪಿಚ್ಚಿಂಗ್ ಮೂಮೆಂಟ್ ಸೃಷ್ಟಿಸುತ್ತದೆ ಹೀಗಾಗಿ ಇಂತಹ ಸ್ಥಿತಿಯಲ್ಲಿಯೂ ಕೂಡ ಸಮತೋಲನ ಸ್ಥಿತಿಗೆ ಮರಳಿ ಬರುವಂತಹ ಪ್ರವೃತ್ತಿ ಅದು ಹೊಂದಿರುತ್ತದೆ ಈ ಭಾಗದಿಂದ ಕೂಡ ಮರಳಿ ಬರುತ್ತದೆ ಹೀಗಾಗಿ ಈ ಸಮತೋಲನ ಕೇಂದ್ರವು ಸ್ಥಿರವಾದ ಸ್ಥಿರತೆಯನ್ನು ಹೊಂದಿರುತ್ತದೆ ವಿಮಾನವು ಸಮತೋಲನ ಕೇಂದ್ರದಿಂದ ಸ್ಥಿರವಾದ ಸ್ಥಿರತೆಯನ್ನು ಹೊಂದಿರುತ್ತದೆ ಅದೇನು ಹೊಸತು ಅಲ್ಲ ಏಕೆಂದರೆ ನಾವು ಅದನ್ನು ಈಗಾಗಲೇ ಗಮನಿಸಿದ್ದೇವೆ Cm0 ಸಮತೋಲನ ಕೇಂದ್ರದಲ್ಲಿ 0 ಆಗಿರುತ್ತದೆ ಹೀಗಾಗಿ ಈ ಸಮತೋಲನ ಸ್ಥಿತಿಯಲ್ಲಿCm ಮೌಲ್ಯ ಋಣಾತ್ಮಕ ಆಗಿರುತ್ತದೆ ಆದ್ದರಿಂದ ಇವೆರಡು ಒಂದು ಮತ್ತು ಎರಡು ಸ್ಥಿರವಾದ ಸ್ಥಿರತೆಯನ್ನು ಹೊಂದಿರುತ್ತದೆ ಆದರೆ ನಾವು ಎರಡನೇ ವಿಧಾನವನ್ನು ಆಯ್ದುಕೊಳ್ಳುತ್ತೇವೆ ಏಕೆಂದರೆ ಎರಡನೇ ವಿಧಾನದಲ್ಲಿ ಟ್ರಿಮ್ ಧನಾತ್ಮಕ ಆಂಗಲ್ ಆಫ್ ಅಟ್ಯಾಕ್ ಹೊಂದಿರುತ್ತದೆ ಕೊನೆಯಲ್ಲಿ ನಮ್ಮ ಗುರಿ ಲಿಫ್ಟ್ ಉತ್ಪಾದಿಸುವುದು ಮತ್ತು ನಾವು ತೂಕವನ್ನು ಸಮವಾದ ಹಾರಾಟದಲ್ಲಿ ಅಥವಾ ಮ್ಯಾನುವರ್ ಮಾಡುವಾಗ ಸರಿಯಾಗಿ ಸಮತೋಲನವನ್ನು ಮಾಡಬೇಕು ನಾವು ಲಿಫ್ಟ್ ಉತ್ಪಾದಿಸಬೇಕು ಹೀಗಾಗಿ ನಾನು ಹೇಗೆ ಹಾರಲು ಇಷ್ಟಪಡುತ್ತೇನೆ ಎಂದರೆ 𝛼 ಧನಾತ್ಮಕ ಆಗಿರಬೇಕು ಆದ್ದರಿಂದ ಅದನ್ನು ಖಚಿತಪಡಿಸಿಕೊಳ್ಳಲುCm ಮೌಲ್ಯವು 0 ಗಿಂತ ಕಡಿಮೆ ಇರಬೇಕು ಮತ್ತು 𝛼 ಧನಾತ್ಮಕ ಆಗಿರಬೇಕು ಈ ಪ್ರತಿಬಂಧ ಏನು ಹೇಳುತ್ತಿದೆ ಎಂದು ನಾವು ಬರೆದಿಟ್ಟುಕೊಳ್ಳಬೇಕು 𝐶mO 0 ಹೀಗಾಗಿ ನಾವು ಇಲ್ಲಿ ಒಂದು ಕರಾರನ್ನು ಹಾಕುತ್ತೇವೆ ಅದೇನೆಂದರೆ ಸ್ಥಿರವಾದ ಸ್ಥಿರತೆಗೆ Cm ಮೌಲ್ಯವು 0 ಗಿಂತ ಕಡಿಮೆ ಇರಬೇಕು ಮತ್ತು 𝐶mO 0 ಇದು ಟ್ರಿಮ್ ಧನಾತ್ಮಕ 𝛼 ಇದೆ ಎಂದು ಖಚಿತಪಡಿಸುತ್ತದೆ ಈ ಎಲ್ಲಾ ಅಂಶಗಳು ನಮಗೆ ತಿಳಿದಿವೆ ನನ್ನ ಈ ವಿಮಾನದ ಸ್ಟೆಬಿಲಿಟಿ ಮತ್ತು ಕಂಟ್ರೋಲ್ ವಿಷಯವನ್ನು ನೀವು ಪುನರಾವರ್ತಿಸಬಹುದು ಅದರಲ್ಲಿ ನಾನು ವಿವರವಾಗಿ ತಿಳಿಸಿದ್ದೇನೆ ಈ ರೀತಿಯ ಮಾಹಿತಿಯನ್ನು ನಾವು ಹೊಂದಿರಬೇಕು ನಾನು ರೆಕ್ಕೆಯನ್ನು ಎಲ್ಲಿ ಸೇರಿಸಬೇಕು ಎಂಬುವಂತಹ ಪ್ರಶ್ನೆಗಳನ್ನು ನಾವು ಉತ್ತರಿಸಬಹುದು ಹಾಗೂ ಇನ್ನೊಂದು ವಿಷಯವನ್ನು ನೀವು ನೆನಪಿಟ್ಟುಕೊಳ್ಳಿ ಏನೆಂದರೆ ಒಮ್ಮೆ ನಾನು Cm ಎಂದು ಬರೆದಾಗ ಅದನ್ನು ಈ ರೀತಿಯಲ್ಲಿ ಬರೆಯಬಹುದು CmCmCLCL ಎಲ್ಲವೂ ಸರಳವಾಗಿದೆ ಎಂದುಕೊಳ್ಳಬಹುದು ಹೀಗಾಗಿ ಒಮ್ಮೆ ನಾನು ಹೀಗೆ ಹೇಳಿದ್ದೆ ಏನೆಂದರೆ ಸ್ಥಿರವಾದ ಸ್ಥಿರತೆಗೆ Cm ಮೌಲ್ಯವು 0ಗಿಂತ ಕಡಿಮೆ ಇರಬೇಕು ಅದೇ ರೀತಿ Cm ಮೌಲ್ಯವು 0ಗಿಂತ ಕಡಿಮೆ ಸ್ಥಿರವಾದ ಸ್ಥಿರತೆಗೆ ಬೇಕು ಎಂದು ಹೇಳಬಹುದು ಏಕೆಂದರೆ ಈ ಅಂಶವು ಯಾವಾಗಲೂ ಧನಾತ್ಮಕವಾಗಿ ಇರುತ್ತದೆ ಅದು ಲಿಫ್ಟ್ ರೇಖೆಯ ಸ್ಲೋಪ್ ಆಗಿರುತ್ತದೆ ಹೀಗಾಗಿ ನಾನು Cm ಅಥವಾ CmCL ರೂಪದಲ್ಲಿ ಯೋಚಿಸುತ್ತೇನೆ ನನಗೆ ಸರಿಯಾದ ಉತ್ತರವೂ ಸಿಗಬೇಕು ಈಗ Cm0 ಬಗ್ಗೆ ಮಾತನಾಡುವುದಾದರೆ ನಮ್ಮ ಮುಂದಿನ ಸ್ಥಿತಿಯನ್ನು ಗಮನಿಸೋಣ ಅದು Cm0 ಆಗಿರುತ್ತದೆ ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ರಮಾಣದ 𝐶mα ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಇದು ಒಂದು ರೆಕ್ಕೆಯಾಗಿರಲಿ ಸಮ್ಮತಿಯ ರೆಕ್ಕೆ ಇದು ಸಮ್ಮತಿಯ ರೆಕ್ಕೆ ಆಗಿರಲಿ ಹಾಗೂ ಇದು ರೆಕ್ಕೆಯ ಏರೋಡೈನಮಿಕ್ ಕೇಂದ್ರ ಆಗಿರಲಿ ಈಗಾಗಲೇ ಅದರ ಸ್ಥಾನವು ನಿಮಗೆ ಖಾರ್ಡ್ ನಾಲ್ಕನೇ ಭಾಗದ ದೂರ ಆಗಿರುತ್ತದೆ ಎಂದು ತಿಳಿದಿದೆ ನಾವು ಆ ಪ್ರಶ್ನೆಯನ್ನು ಉತ್ತರಿಸಲು ಪ್ರಯತ್ನಿಸುತ್ತಿದ್ದೇವೆ ಅಥವಾ ಪುನರಾವರ್ತನೆ ಮಾಡುತ್ತಿದ್ದೇವೆ ಇದು ನಮಗೆ ಹೇಗೆ ದೊರಕುತ್ತದೆ ಕೊಯಿಲ್ ಸ್ಪ್ರಿಂಗ್ ಪರಿಣಾಮ ಇದು ಹಾರುವ ಸಮಯದಲ್ಲಿ ವಿಮಾನಕ್ಕೆ ಸ್ಥಿರವಾದ ಸ್ಥಿರತೆಯನ್ನು ನೀಡುತ್ತದೆ ಹೀಗಾಗಿ ನಾವು ಕೇವಲ ರೆಕ್ಕೆಯ ಉದಾಹರಣೆಯನ್ನು ಆಯ್ದುಕೊಂಡಿದ್ದೇವೆ ಇದು ಬಾಲ ಇಲ್ಲದಿರುವಂತಹ ವಿಮಾನವು ಆಗಿರುತ್ತದೆ ಮತ್ತು ಸಮ್ಮತಿಯ ರೆಕ್ಕೆ ಆಯ್ದುಕೊಂಡಿದ್ದೇನೆ ಈಗ ಇದನ್ನು ಸ್ಥಿರತೆಯಲ್ಲಿ ಇಡಲು Cm ಮೌಲ್ಯ 0 ಗಿಂತ ಕಡಿಮೆಯಾಗಿರಬೇಕು ಅಥವಾ CmCL ಗೆ ಸಮಾನ ಆಗಿರಬೇಕು ಈಗ ಈ ಕ್ಷಣದಲ್ಲಿ ಪಿಚ್ಚಿಂಗ್ ಮೂಮೆಂಟ್ ನಾನು ಬರೆದಾಗ ಖಾಲಿ ಜಾಗದಲ್ಲಿ ಚಲಿಸುವಾಗ ಇದು ಯಾವ ಕೇಂದ್ರಕ್ಕೆ ಅನುಗುಣವಾಗಿರುತ್ತದೆ ಹೀಗಾಗಿ ಈ ರೀತಿಯ ಪಿಚ್ಚಿಂಗ್ ಮೂಮೆಂಟ್ CG ಅನುಗುಣವಾಗಿ ಇರುತ್ತವೆ ಹೀಗಾಗಿ ನನಗೆ CG ಸ್ಥಾನವು ತಿಳಿದಿರಬೇಕು ಏಕೆಂದರೆ ಈ ಆಯಾಮ ಇಲ್ಲದಿರುವಂತಹ ಪಿಚ್ಚಿಂಗ್ ಮೂಮೆಂಟ್ Cm ನಾನು ಗುರುತ್ವಾಕರ್ಷಣ ಕೇಂದ್ರಕ್ಕೆ ಅನುಗುಣವಾಗಿ ವಿಮಾನವು ಚಲಿಸುತ್ತಿರುವಾಗ ಕಂಡುಹಿಡಿಯಬೇಕು ಹೀಗಾಗಿ ಪ್ರಥಮ ವಿಷಯ ಗಮನಿಸೋಣ ನಾನು CG ಸ್ಥಾನವನ್ನು ಏರೋಡೈನಮಿಕ್ ಕೇಂದ್ರದ ಹಿಂದೆ ಗುರುತಿಸಿದರೆ ಏನು ಆಗಬಹುದು ಹಾಗೆ ಮಾಡಿದಾಗ ಇದು a c ಆದರೆ CG ಏರೋಡೈನಮಿಕ್ ಕೇಂದ್ರದ ಹಿಂದೆ ಇರುತ್ತದೆ ಮತ್ತು ಏರೋಡೈನಮಿಕ್ ಕೇಂದ್ರವು ಕಾಲ್ಪನಿಕ ಕೇಂದ್ರವಾಗಿದ್ದು ಅದಕ್ಕೆ ಅನುಗುಣವಾಗಿ ಪಿಚ್ಚಿಂಗ್ ಮೂಮೆಂಟ್ ಆಂಗಲ್ ಆಫ್ ಅಟ್ಯಾಕ್ ಮೇಲೆ ಅವಲಂಬಿತ ಆಗಿರುವುದಿಲ್ಲ ಹೀಗಾಗಿ ಅದು ಈ ರೀತಿ ಇದ್ದರೆ ಇದು ಸ್ಥಿರವಾದ ಸ್ಥಿರತೆಯನ್ನು ಈ ಸಂಯೋಜನೆಗೆ ಹೊಂದಿದೆ ಅಥವಾ ಇಲ್ಲ ಎಂಬುದನ್ನು ನಾವು ಪರೀಕ್ಷಿಸಬೇಕಾಗುತ್ತದೆ ಕೆಲವೊಂದು ಅಡೆತಡೆಗಳಿಂದ ಆಂಗಲ್ ಆಫ್ ಅಟ್ಯಾಕ್ ಹೆಚ್ಚಿಗೆ ಯಾದರೆ ಅಲ್ಲಿ ಸ್ಪ್ರಿಂಗ್ ರೂಪದ ಕಾರ್ಯವಿಧಾನ ಇರಬಹುದು ಅಥವಾ ಇರದಿರಬಹುದು ಆದರೆ ಅದು ವಿಮಾನದ ನೋಸ್ ಕೆಳಗೆ ಮಾಡುತ್ತದೆ ಇದರಿಂದ ಆಂಗಲ್ ಆಫ್ ಅಟ್ಯಾಕ್ ಹೆಚ್ಚು ಆಗುವುದಿಲ್ಲ ಹೀಗಾಗಿ ಇಲ್ಲಿ ಆರಂಭಿಕ ಹಂತದಲ್ಲಿ ಸಮತೋಲನ ಸ್ಥಿತಿಗೆ ಮರಳಿ ಬರುವಂತಹ ಸಾಧ್ಯತೆಗಳು ಇವೆ ಉದಾಹರಣೆಗೆ ಅದು 5 ಡಿಗ್ರಿ ಕೋನದಲ್ಲಿ ಸಮತೋಲನ ಇದ್ದುಕೊಂಡು ಹಾರುತ್ತಿರುವಾಗ 0 5 ಡಿಗ್ರಿ ಅಡೆತಡೆಗಳು ಬಂದರೆ ವಿಮಾನವು ಸ್ಥಿರವಾದ ಸ್ಥಿರತೆಯನ್ನು ಹೊಂದಿದ್ದರೆ ನಾನು ಏನು ಮಾಡಬೇಕು ಅಲ್ಪ ಸಮತೋಲನ 5 ಡಿಗ್ರಿ ಆಗುವವರೆಗೂ ವಿಮಾನದಲ್ಲಿ ಬದಲಾವಣೆಗಳನ್ನು ಮಾಡುವುದು ಅದರ ಗುರಿ ಆಗಿರುತ್ತದೆ ಹೀಗಾಗಿ ನಾನು ಏನು ಮಾಡಬಹುದು ಅದು ನೋಸ್ ಕೆಳಗೆ ಮಾಡುವಂತಹ ಮೂಮೆಂಟ್ ಮಾಡಬೇಕು ಇದರಿಂದ ಋಣಾತ್ಮಕ 0 5 ಇರುತ್ತದೆ ಮತ್ತು ಇದು ಸರಿಯಾಗುತ್ತದೆ ಅಥವಾ ಅದನ್ನು ಸರಿ ಮಾಡುವಂತಹ ಪ್ರವೃತ್ತಿ ಇರುತ್ತದೆ ಹಾಗಾದರೆ ಧನಾತ್ಮಕ ಅಲ್ಪ ಬದಲಾವಣೆಗಳನ್ನು ಗಮನಿಸೋಣ ನಮಗೆ ತಿಳಿದಿರುವ ಹಾಗೆ ನಾವು ಲಿಫ್ಟ್ ಬದಲಾವಣೆಗಳನ್ನು ಏರೋಡೈನಮಿಕ್ ಕೇಂದ್ರದಲ್ಲಿ ಚಿತ್ರಿಸಬಹುದು ಸಾಮಾನ್ಯವಾಗಿ ಅದು ವೇಗಕ್ಕೆ ಲಂಬವಾಗಿರಬೇಕು ಆದರೆ ಚಿಕ್ಕ ಕೋನದಲ್ಲಿ ಹೀಗಾಗಿ ನಾನು ಚಿತ್ರಿಸಿದ್ದೇನೆ ಈ ರೀತಿಯಲ್ಲಿ ಬರೆಯಬಹುದು ಇಲ್ಲಿ ಇರುವಂತಹ ಅಂಶವು ಯಾವುದು ಎಂದರೆ ಲಿಫ್ಟ್ ಇಲ್ಲಿ ಇರುತ್ತದೆ ಏಕೆಂದರೆ a c ಇಲ್ಲಿದೆ ಇದು ನೋಸ್ ಮೇಲೆ ಮಾಡುವಂತಹ ಮೂಮೆಂಟ್ CG ಅನುಗುಣವಾಗಿ ನೀಡುತ್ತದೆ ಹೀಗಾಗಿ ಆಂಗಲ್ ಆಫ್ ಅಟ್ಯಾಕ್ ಇನ್ನೂ ಹೆಚ್ಚಾಗುತ್ತದೆ ಹೀಗಾಗಿ ಇದಕ್ಕೆ ಆರಂಭದಲ್ಲಿ ಋಣಾತ್ಮಕ ಮೂಮೆಂಟ್ ನೀಡುವಂತಹ ಪ್ರವೃತ್ತಿ ಇರುವುದಿಲ್ಲ ಆದ್ದರಿಂದ ಇದು ಸ್ಥಿರವಾದ ಸ್ಥಿರತೆಯನ್ನು ಹೊಂದಿರುವುದಿಲ್ಲ ಹಾಗಾದರೆ ಇಲ್ಲಿರುವ ಅಂಶವು ಏನು ಏರೋಡೈನಮಿಕ್ ಕೇಂದ್ರವು ಗುರುತ್ವಾಕರ್ಷಣ ಕೇಂದ್ರದ ಮುಂದೆ ಇದ್ದರೆ ನಿರ್ದಿಷ್ಟ ಸ್ಥಿರವಾದ ಸ್ಥಿರತೆಗೆ ಮರಳಿ ಬರುವಂತಹ ಸ್ಥಿರತೆಯ ಮೂಮೆಂಟ್ ಅದು ಸೃಷ್ಟಿಸುವುದಿಲ್ಲ ಹಾಗಾದರೆ ಇಲ್ಲಿ ಇರುವಂತಹ ಸಹಜವಾದ ಮಾಹಿತಿಯು ಯಾವುದು ಮಾಹಿತಿ ಎಂದರೆ ಈಗ ಇದು ಏರೋಡೈನಮಿಕ್ ಕೇಂದ್ರವಾದರೆ CG ಅದರ ಮುಂದೆ ಇಡಬೇಕು ಈಗ ಏನು ಆಗುತ್ತದೆ ಗಮನಿಸಿ ನಾನು ಆ ರೀತಿಯಲ್ಲಿ ಮಾಡಿ ಅಲ್ಲಿ ಧನಾತ್ಮಕ ∆𝛼 ಅಡೆತಡೆಗಳನ್ನು ನೀಡಿದಾಗ ಅಲ್ಲಿ ∆𝐿 ಲಿಫ್ಟ್ ಇದ್ದು ಅದು ನೋಸ್ ಕೆಳಗೆ ಇರುವಂತಹ ಮೂಮೆಂಟ್ ನೀಡುತ್ತದೆ ಈ ರೀತಿಯಲ್ಲಿ ಹೌದು ಅದು ಆಂಗಲ್ ಆಫ್ ಅಟ್ಯಾಕ್ ಹೆಚ್ಚಿಗೆ ಆಗುವುದನ್ನು ಪ್ರೋತ್ಸಾಹಿಸುವುದಿಲ್ಲ ಈ ರೀತಿ ಅದು ಆರಂಭಿಕ ಸ್ಥಿತಿಯಲ್ಲಿ ಸಮತೋಲನಕ್ಕೆ ಮರಳಿ ಬರುತ್ತದೆ ಹೀಗಾಗಿ ನಾವು ಇದನ್ನು ಸ್ಥಿರವಾದ ಸ್ಥಿರತೆ ಎನ್ನುತ್ತೇವೆ ಹಾಗಾದರೆ ಇಲ್ಲಿರುವ ಅಂಶವು ಏನು ನಾನು ಸಾರುವಂತಹ ರೆಕ್ಕೆಯನ್ನು ವಿನ್ಯಾಸ ಮಾಡುವುದಾದರೆ Cm ಮೌಲ್ಯವನ್ನು 0 ಗಿಂತ ಕಡಿಮೆ ಇರುವ ಈ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅದಕ್ಕೆ ರೆಕ್ಕೆಯ a c CG ಹಿಂದೆ ಇರುವ ರೀತಿಯಲ್ಲಿ ನಾನು ನೋಡಿಕೊಳ್ಳಬೇಕು ಈಗ ನೋಡಿ ನಾನು ಸಮ್ಮತಿಯ ಹಾರುವ ರೆಕ್ಕೆಗೆ Cm ವಿರುದ್ಧ 𝛼 ಬರೆದಾಗ ಅದು ಹೇಗೆ ಕಾಣಿಸಬೇಕು ನನಗೆ 𝛼 0 ಸ್ಥಿತಿಯಲ್ಲಿ ನೋಡುವುದಾದರೆ Cm ಮೌಲ್ಯ ಎಷ್ಟು ಆಗಿರುತ್ತದೆ ಇದು ಸಮ್ಮತಿಯ ರೆಕ್ಕೆ ಆಗಿರುತ್ತದೆ ಗಮನದಲ್ಲಿ ಇಟ್ಟುಕೊಳ್ಳಿ ಹೀಗಾಗಿ 𝛼 0 ಸ್ಥಿತಿಯಲ್ಲಿ CG ಮುಂದೆ ತೆಗೆದುಕೊಳ್ಳುತ್ತೇನೆ ಇಲ್ಲಿ CG ತೆಗೆದು ತೆಗೆದುಕೊಳ್ಳುತ್ತೇನೆ ಮತ್ತು a c ಇಲ್ಲಿದೆ 𝛼 0 ಇರುವಾಗ ಅಲ್ಲಿ ಯಾವುದೇ ರೀತಿಯ ಲಿಫ್ಟ್ ಇರುವುದಿಲ್ಲ ಏಕೆಂದರೆ ಅದು ಸಮ್ಮತಿಯ ರೆಕ್ಕೆ ಹೀಗಾಗಿ ಪಿಚ್ಚಿಂಗ್ ಮೂಮೆಂಟ್ 0 ಆಗಿರುತ್ತದೆ ಅಂದರೆ Cm ಮೌಲ್ಯವು 0 ಆಗಿರುತ್ತದೆ 𝛼 ಮೌಲ್ಯವು ಧನಾತ್ಮಕ ಆಗಿದ್ದರೆ ಏನು ಆಗಬಹುದು ಧನಾತ್ಮಕ ಕೋನದಲ್ಲಿ ಲಿಫ್ಟ್ ಇರುತ್ತದೆ ಅದು ನೋಸ್ ಕೆಳಗೆ ಇರುವಂತಹ ಮೂಮೆಂಟ್ ನೀಡುತ್ತದೆ ಅಂದರೆ ಆಂಗಲ್ ಆಫ್ ಅಟ್ಯಾಕ್ ಧನಾತ್ಮಕ ಆದರೆ ಪಿಚ್ಚಿಂಗ್ ಮೂಮೆಂಟ್ ಋಣಾತ್ಮಕ ಆಗುತ್ತದೆ ಈ ರೀತಿ 𝛼 ಧನಾತ್ಮಕ ಪಿಚ್ಚಿಂಗ್ ಮೂಮೆಂಟ್ ಋಣಾತ್ಮಕ ಆಗುತ್ತದೆ ಅದೇ ರೀತಿ ಅಲ್ಪ ಮೌಲ್ಯವು ಋಣಾತ್ಮಕ ಆದರೆ ಅಂದರೆ 𝛼 ಈ ರೀತಿ ಆದರೆ ಬಲವು ಕೆಳಗಿನ ದಿಕ್ಕಿನಲ್ಲಿ ಬೀಳುತ್ತಿರುತ್ತದೆ ಅದರಿಂದ ನೋಸ್ ಮೇಲೆ ಇರುವಂತಹ ಮೂಮೆಂಟ್ ನೀಡುತ್ತದೆ ಈ ರೀತಿಯಲ್ಲಿ ನೀವು ಗಮನಿಸಿದರೆ ಇದು a c ಮತ್ತು ಇದು CG ಋಣಾತ್ಮಕ ಆಂಗಲ್ ಆಫ್ ಅಟ್ಯಾಕ್ ಇದ್ದಾಗ ಲಿಫ್ಟ್ ಬಲವು ಕೆಳಗಿನ ದಿಕ್ಕಿನಲ್ಲಿ ಬೀಳುತ್ತಿರುತ್ತದೆ ಋಣಾತ್ಮಕ ಇರುವಾಗ ನೀವು ಧನಾತ್ಮಕ ಪಿಚ್ಚಿಂಗ್ ಮೂಮೆಂಟ್ ನೋಡಬಹುದು ಈ ವಿಮಾನಕ್ಕೆ ನಾನು ಬರೆಯುವುದಾದರೆ Cm ವಿರುದ್ಧ 𝛼 ಈ ರೀತಿಯಲ್ಲಿ ಇರುತ್ತದೆ ಮತ್ತು ಅದು ಸಂಪೂರ್ಣವಾಗಿ Cm0 ಗಿಂತ ಕಡಿಮೆ ಇರುವಾಗ ಸಮತೋಲನದಲ್ಲಿ ಇರುತ್ತದೆ ಎಂಬುವಂತಹ ಸ್ಥಿತಿಯನ್ನು ಪೂರ್ಣಗೊಳಿಸುತ್ತದೆ ಸಮತೋಲನ ಇಲ್ಲಿದೆ ಮತ್ತು ಇದು ಋಣಾತ್ಮಕ ಆಗಿದೆ ಹೀಗಾಗಿ ಈಗ ನಾವು ಎರಡನೇ ಅಂಶವನ್ನು ಆಯ್ಕೆ ಮಾಡಬಹುದು ಎರಡನೇ ಅಂಶ ಎಂದರೆ 𝛼 ಮೌಲ್ಯವು 0 ಆಗಿರುವುದಿಲ್ಲ ಎಂದು ಅಲ್ಲಿ ಟ್ರಿಮ್ ಕೇಂದ್ರವು ಇರಬೇಕು ಮತ್ತು ಅದು ಧನಾತ್ಮಕ 𝛼 ಹೊಂದಿರಬೇಕು ಏಕೆಂದರೆ ಅದು ಲಿಫ್ಟ್ ಉತ್ಪತ್ತಿ ಮಾಡುತ್ತದೆ ನಾವು ಚರ್ಚಿಸುತ್ತಿರುವುದು ಹಾರುತ್ತಿರುವ ಸಮ್ಮತಿಯ ರೆಕ್ಕೆಯ ಉದಾಹರಣೆ ಹೀಗಾಗಿ ಆ ಸ್ಥಿತಿಯು ಇಲ್ಲಿ ಪೂರ್ಣಗೊಳ್ಳುವುದಿಲ್ಲ ಏಕೆಂದರೆ ಇಲ್ಲಿ ಟ್ರಿಮ್ 𝛼 0 ದಲ್ಲಿ ಇದೆ ಹೀಗಾಗಿ ಸಮ್ಮತಿಯ ಹಾರುವ ರೆಕ್ಕೆಗೆ ಟ್ರಿಮ್ ಸ್ಥಿತಿಯಲ್ಲಿ ಲಿಪ್ಟ್ ಉತ್ಪತ್ತಿಯಾಗುವುದಿಲ್ಲ ಹೀಗಾಗಿ ಅದು ಈ ರೀತಿಯಲ್ಲಿ ಇರಬೇಕು ಆಗ ನಮಗೆ ಈ ರೀತಿಯ ವ್ಯತ್ಯಾಸಗಳು ಕಂಡುಬರುತ್ತವೆ ಇದರ ಬದಲು ನನಗೆ ಇಲ್ಲಿ ರೇಖೆಯು ಋಣಾತ್ಮಕ ಇರಲು ಬೇಡವಾಗಿದೆ ಆದರೆ ನನಗೆ ತಿಳಿದಿರಬೇಕು 𝐶mO 0 ಹಾಗಾದರೆ ಈ ಏರ್ ಫಾಯ್ಲ್ ಅಥವಾ ರೆಕ್ಕೆಯನ್ನು ಏನು ಮಾಡಬಹುದು ಅಂದರೆ ಸನ್ಮತಿಯ ರೆಕ್ಕೆಗೆ 𝛼 0 𝐶mO 0 ಅಸಾಧ್ಯ ಆಗಿರುತ್ತದೆ ಎರಡನೇ ವಿಷಯವು ಎಂದರೆ ಅದು ಕ್ಯಾಮ್ಬರ್ ಹಾಗಿದ್ದರೆ CG ಇಲ್ಲಿಯೇ ಇರುತ್ತದೆ ಇಲ್ಲಿ a c ಇದೆ ಅಲ್ಪ ಮೌಲ್ಯ 0 ಇರುವಾಗ ಏನು ಆಗಬಹುದು 𝛼 0 ಇರುವಾಗ ನಿಮಗೆ ತಿಳಿದಿರುವ ಹಾಗೆ CL ವಿರುದ್ಧ 𝛼 ಈ ರೀತಿಯಾಗಿ ಇರುತ್ತದೆ ಹೀಗಾಗಿ 𝛼 0 ಇದ್ದರೆ ಅಲ್ಲಿ ಧನಾತ್ಮಕ ಲಿಫ್ಟ್ CL0 ಇರುತ್ತದೆ ಅಂದರೆ CL0ಇಲ್ಲಿ ಇರುತ್ತದೆ ಇದರಿಂದ CG ಅನುಗುಣವಾಗಿ ಋಣಾತ್ಮಕ ಮೂಮೆಂಟ್ ಇರುತ್ತದೆ ಹಾಗೂ ಕ್ಯಾಮ್ಬರ್ ಏರ್ ಫಾಯ್ಲ್ ನ ಏರೋಡೈನಮಿಕ್ ಕೇಂದ್ರದಲ್ಲಿ Cmac ದೊರಕುತ್ತದೆ ಅದು ಋಣಾತ್ಮಕವಾಗಿದ್ದು ಅದರ ಮೌಲ್ಯವು ಮೈನಸ್ 0 02 ದಿಂದ ಮೈನಸ್ 0 05 ಆಗಿರುತ್ತದೆ ಹಾಗಾದರೆ ಏನು ಆಗುತ್ತಿದೆ ಕ್ಯಾಮ್ಬರ್ ಏರ್ ಫಾಯ್ಲ್ ಅಲ್ಪ 0 ಇರುವಾಗ ಹಾರಲು ಬಳಸಿದರೆ ಸಂಪೂರ್ಣ Cm ಋಣಾತ್ಮಕ ಆಗುತ್ತದೆ ಇದು ಕ್ಯಾಮ್ಬರ್ ಪುನಹ ಅದನ್ನು ಧನಾತ್ಮಕ ಆಂಗಲ್ ಆಫ್ ಅಟ್ಯಾಕ್ದಲ್ಲಿ ಟ್ರಿಮ್ ಮಾಡಲು ಆಗುವುದಿಲ್ಲ ಹೌದು a c ಸ್ಥಾನವು CG ಹಿಂದೆ ಇದೆ ಎಂದು ಖಚಿತಪಡಿಸಿಕೊಂಡ ಮೇಲೆ ಸ್ಥಿರವಾದ ಸ್ಥಿರತೆಯನ್ನು ಹೊಂದಿರುತ್ತೇನೆ ಆದರೆ ನನಗೆ ಈ ರೀತಿ ಬೇಕಾಗಿದೆ ಅಂದರೆ ನನಗೆ Cm 𝛼 0 ಮೌಲ್ಯವು 0 ಗಿಂತ ಹೆಚ್ಚಿಗೆ ಬೇಕು ಅಂದರೆ ಏನು ದಾರಿ ನಾನು ಕ್ಯಾಮ್ಬರ್ ರೆಕ್ಕೆ ಉಪಯೋಗಿಸದೆ ಸಮ್ಮತಿಯ ರೆಕ್ಕೆಯನ್ನು ಉಪಯೋಗಿಸುವುದಾದರೆ ಅದನ್ನು ಬದಲಾಯಿಸಬಹುದು ಈ ರೆಕ್ಕೆಯನ್ನು ನಾನು ಹೀಗೆ ಮಾಡುತ್ತೇನೆ ಇದು ಕ್ಯಾಮ್ಬರ್ ವಿರುದ್ಧ ಆಗಿರುತ್ತದೆ ಅದರಲ್ಲಿ ಇದು ಇರಬೇಕು ಈ ರೀತಿ ನಾನು ಏರ್ ಫಾಯ್ಲ್ಗ ಮಾಡಿದಾಗ 𝛼 0 ಆದಲ್ಲಿ ನೀವು ಗಮನಿಸಬಹುದು ಇಲ್ಲಿ ಒಂದು ರೀತಿಯ ಬಲ ಇರುತ್ತದೆ ಅದು CG ಅನುಗುಣವಾಗಿ Cm 0 ಗಿಂತ ಹೆಚ್ಚಿಗೆ ನೀಡುತ್ತದೆ ಅದು ಇಲ್ಲಿ ಸಾಧ್ಯವಿರಲಿಲ್ಲ ಮತ್ತು ಇಲ್ಲಿ ಋಣಾತ್ಮಕ ಆಗಿತ್ತು ಅಂದರೆ ಇಲ್ಲಿ ನಾನು ಪ್ರತಿಫಲಿಸುವ ಅಂತಹ ಏರ್ ಫಾಯ್ಲ್ ಉಪಯೋಗಿಸಿದರೆ ಮತ್ತು a c CG ಹಿಂದೆ ಇರುವ ಹಾಗೆ ನೋಡಿಕೊಂಡರೆ ನಾನು ಈ ರೀತಿ Cm ಬದಲಾವಣೆಗಳನ್ನು 𝛼 ವಿರುದ್ಧ ಸೃಷ್ಟಿಸಬಹುದು ಅಂದರೆ ಈಗ ಟ್ರಿಮ್ ಕೇಂದ್ರ ನನಗೆ ತಿಳಿದಿದೆ ಅಲ್ಲಿ ಅಲ್ಪ ಧನಾತ್ಮಕ ಆಗಿದೆ ಮತ್ತು ಲಿಫ್ಟ್ ತೂಕಕ್ಕೆ ಸಮಾನವಾಗಿದೆ ಎಂದು ನಾನು ಖಚಿತಪಡಿಸಬಹುದು ಆದರೆ ಅದಕ್ಕೆ ಸೂಕ್ತ ಕೋನ ಅಥವಾ ಸೂಕ್ತವಾದ ಅಲ್ಪ ಕೋನದ ಡೈನಮಿಕ್ ಒತ್ತಡ ಆಯ್ಕೆ ಮಾಡಬೇಕು ಇದು ಕೇವಲ ಪುನರಾವರ್ತಿಸಲು ಆಗಿದೆ ಮತ್ತು ನಾವು ಇಲ್ಲಿ ಏನು ಗಮನಿಸಬಹುದು ಎಂದರೆ ನನ್ನ ಹಿಂದಿನ ಉಪನ್ಯಾಸಗಳನ್ನು ನೀವು ಗಮನಿಸಿದರೆ ಕ್ಯಾಮ್ಬರ್ ಏರ್ ಫಾಯ್ಲ್ Cm0 ಮೌಲ್ಯ ಧನಾತ್ಮಕ ಪಡೆಯಲು ಹೇಗೆ ಬಳಸಬೇಕು ಎಂದು ಹೇಳುತ್ತದೆ ಉದಾಹರಣೆಗೆ ನಾನು ಧನಾತ್ಮಕ Cm0 ಕ್ಯಾಮ್ಬರ್ ಏರ್ ಫಾಯ್ಲ್ಗೆ ಗಮನಿಸಿದರೆ ಅದನ್ನು ನಾನು ಹೇಗೆ ನೋಡಿಕೊಳ್ಳಬೇಕು ಇದು ನನ್ನ ಕ್ಯಾಮ್ಬರ್ ಏರ್ ಫಾಯ್ಲ್ ಆದರೆ ಇದು a c ಆಗಿರುತ್ತದೆ ಮತ್ತು ಇಲ್ಲಿ ರೆಕ್ಕೆ Cmac ಇದೆ ಅದು ಋಣಾತ್ಮಕ ಆಗಿರುತ್ತದೆ ಈಗ ನಾನು a c CG ಮುಂದೆ ಇಟ್ಟರೆ ದಯವಿಟ್ಟು ಅರ್ಥಮಾಡಿಕೊಳ್ಳಿ ಈ ಪ್ರಸಂಗದಲ್ಲಿ ನಾನು ರೆಕ್ಕೆಯ a c ರೆಕ್ಕೆಯ CG ಮುಂದೆ ಇಡುತ್ತಿದ್ದೇನೆ ಇಲ್ಲಿ ಬಾಲ ಇರುವುದಿಲ್ಲ ಫ್ಯೂಸೆಲಾಜ್ ಇಲ್ಲ ಇದು ಸ್ಥಿರವಾದ ಅಸ್ಥಿರತೆಯನ್ನು ಹೊಂದಿದೆ ಆದರೆ ಸಂಯೋಜನೆಯು ನಿಮಗೆ Cm0 ಮೌಲ್ಯ 0 ಗಿಂತ ಹೆಚ್ಚು ಇರುವಂತೆ ಸಹಾಯ ಮಾಡುತ್ತದೆ ಅಂದರೆ Cm0 ಇದು ಸ್ಥಿರವಾದ ಅಸ್ಥಿರತೆ ಆಗಿರುತ್ತದೆ ಆದರೆ Cm0 ಮೌಲ್ಯ 0 ಗಿಂತ ಹೆಚ್ಚು ಇರುವುದು ಸಾಧ್ಯ ಏಕೆಂದರೆ ನೀವು ಗಮನಿಸಿದರೆ ಇದು ರೆಕ್ಕೆಯ a c ಇಲ್ಲಿ Cmac ಮೌಲ್ಯ 0 ಗಿಂತ ಕಡಿಮೆ ಇದೆ ಮತ್ತು CG ಇಲ್ಲಿದೆ ಹೀಗಾಗಿ ಅಲ್ಪ 0ಗೆ ಸಮಾನವಾದಾಗ ನಿಮಗೆ ತಿಳಿದಿರುವ ಹಾಗೆ ಕ್ಯಾಮ್ಬರ್ ಏರ್ ಫಾಯ್ಲ್ ದಲ್ಲಿ 𝛼 ಮೌಲ್ಯ 0 ಆದಾಗ ಅಲ್ಲಿ CL0 ಇರುತ್ತದೆ ಇಲ್ಲಿಯೂ CL0 ಇರುತ್ತದೆ ಆದ್ದರಿಂದ Cm0CmacCLOxc ಮತ್ತು ಇದನ್ನು ನಾನು ಧನಾತ್ಮಕವಾಗಿ ಪಡೆದುಕೊಳ್ಳುತ್ತೇನೆ ಆದ್ದರಿಂದ ನೀವು CmacCLOxc ಹೇಳಬಹುದು ಇದು 𝐶mαO ಸೃಷ್ಟಿಸುತ್ತದೆ ಅದು x ಸ್ಥಾನವನ್ನು ಎಷ್ಟು ಅಂತರದಲ್ಲಿ ಉಪಯೋಗಿಸಬಹುದು ಎಂದು ನಿರ್ಧರಿಸುತ್ತದೆ ಹಾಗೂ ಅದು ಕ್ಯಾಮ್ಬರ್ ಏರ್ ಫಾಯ್ಲ್ಗೆ ಋಣಾತ್ಮಕ ಆಗಿರುವಂತಹ Cmac ತೆಗೆದುಹಾಕುತ್ತದೆ ಏಕೆಂದರೆ ನಮಗೆ Cm0 ಧನಾತ್ಮಕ ಬೇಕು ಹೀಗಾಗಿ ಯಾವುದೇ ರೀತಿಯ ಋಣಾತ್ಮಕ Cmac ಇದ್ದರು ಹೆಚ್ಚಾನುಹೆಚ್ಚಾಗಿ ಅದನ್ನು ಕಡಿಮೆ ಮಾಡಲು ಸೂಕ್ತವಾಗಿ ರೆಕ್ಕೆಯ a c ಸ್ಥಾನವನ್ನು ನಿರ್ಧರಿಸುತ್ತೇವೆ ಏಕೆಂದರೆ ರೆಕ್ಕೆಯ a c CG ಮುಂದೆ ಇರುತ್ತದೆ ಅದು ಸ್ಥಿರವಾದ ಅಸ್ಥಿರತೆ ಆಗಿರುತ್ತದೆ ನನ್ನ ಹತ್ತಿರ ಹಾರುವ ರೆಕ್ಕೆಯು ಇದ್ದರೆ ಅದನ್ನು ಪ್ರತಿಫಲನ ಏರ್ ಫಾಯ್ಲ್ ರೂಪದಲ್ಲಿ ಉಪಯೋಗಿಸುತ್ತೇನೆ ಅದು ಸ್ಥಿರವಾದ ಸ್ಥಿರತೆಯನ್ನು ಹೊಂದಿರುತ್ತದೆ ಈಗ ನಾನು ಅದನ್ನು ಟ್ರಿಮ್ ಮಾಡಬಹುದು ನಾನು ಕ್ಯಾಮ್ಬರ್ ತರಹದ ರೆಕ್ಕೆಯನ್ನು ಹಾರಿಸುವುದು ಆದರೆ ಕೆಲವೊಂದು ರೀತಿಯ ನಿಯಂತ್ರಣ ವಸ್ತುಗಳನ್ನು ಉಪಯೋಗಿಸಬೇಕಾಗುತ್ತದೆ ಏಕೆಂದರೆ ಅಸ್ಥಿರತೆ ಎಂದರೆ ನಿಯಂತ್ರಣ ಮಾಡಲು ಸಾಧ್ಯವಿಲ್ಲ ಎಂದು ಅಲ್ಲ ಹೀಗಾಗಿ ನಾವು ಅದನ್ನು ಚರ್ಚಿಸುವುದಿಲ್ಲ ನಾವು ಇಲ್ಲಿಂದ ವಿಮಾನಕ್ಕೆ ಹಾರಿ ಹೋಗುವುದಾದರೆ ವ್ಯಾಖ್ಯೆಯು Cm0ಗೆ ಸರಿಯಾಗಿದೆ ನಾನು ರೆಕ್ಕೆಯ a c CG ಮುಂದೆ ಇಡುತ್ತೇನೆ ಇದರಿಂದ Cmac ತಟಸ್ಥಗೊಳ್ಳುತ್ತದೆ ಆದರೆ ಸ್ಥಿರತೆಯ ದೃಷ್ಟಿಯಿಂದ ಸಂಪೂರ್ಣ ವಿಮಾನವನ್ನು ನೋಡಿದಾಗ ಅಡ್ಡ ಬಾಲದ ಸ್ಟಬಿಲೈಜರ್ ಉಪಯೋಗಿಸುತ್ತೇವೆ ಇದರಿಂದ ಸಂಪೂರ್ಣ ವಿಮಾನವು ಸ್ಥಿರವಾಗುವುದನ್ನು ಗಮನಿಸಬಹುದು ಮತ್ತು ರೆಕ್ಕೆ ಹಾಗೂ ಬಾಲದ ಸಹಾಯದಿಂದ ವಿಮಾನವನ್ನು ಪ್ರಶಂಸಿಸಬಹುದು ರೆಕ್ಕೆಯು ಲಿಫ್ಟ್ ನೋಡಿಕೊಳ್ಳುತ್ತದೆ ಮತ್ತು ಬಾಲವು ಪ್ರಾರ್ಥಮಿಕ ಸ್ಥಿರತೆಯನ್ನು ನೋಡಿಕೊಳ್ಳುತ್ತದೆ ಹೀಗಾಗಿ ಅಡ್ಡ ಬಾಲವನ್ನು ಅಡ್ಡಿ ಸ್ಟಬಿಲೈಜರ್ ಎನ್ನುತ್ತಾರೆ ಮತ್ತು ಲಂಬ ಬಾಲವನ್ನು ಲಂಬ ಸ್ಟಬಿಲೈಜರ್ ಎನ್ನುತ್ತಾರೆ ಮುಂದಿನ ಉಪನ್ಯಾಸದಲ್ಲಿ ನಾವು ಇಲ್ಲಿಂದ ಆರಂಭಿಸೋಣ